ನೀವು ಗಮನಿಸಬೇಕಾದ ಒಂದು ವಿಷಯವೆಂದರೆ ಭಾಗಾಕಾರವು ಇಲ್ಲಿ ಬೆಂಬಲಿತವಾಗದೇ ಇರುವುದು ಆದ್ದರಿಂದ ಅದನ್ನು ಅನಾನುಕೂಲವೆಂದು ಪರಿಗಣಿಸಬಹುದು ಆದರೆ ಇಲ್ಲಿರುವ ಸಮಸ್ಯೆಯೆಂದರೆ ಭಾಗಾಕಾರವನ್ನು ಬೆಂಬಲಿಸುವುದು ಆದ್ದರಿಂದ ಭಾಗಾಕಾರದ ಅಲ್ಗಾರಿದಮ್ ಅನ್ನು ಕಾರ್ಯಗತಗೊಳಿಸಬೇಕು ಮತ್ತು ಆ ರೀತಿಯಲ್ಲಿ ನೋಡಿದಾಗ ಅದರ ಆರ್ಕಿಟೆಕ್ಚರ್ ಸಂಕೀರ್ಣವಾಗುತ್ತದೆ ಆದ್ದರಿಂದ ನಿಮಗೆ ನಿಜವಾಗಿಯೂ ಭಾಗಾಕಾರದ ಅಗತ್ಯವಿದ್ದರೆ ನೀವು ಅದನ್ನು ಸಾಫ್ಟ್ ವೇರ್ ಬಳಸಿ ಮಾಡಬಹುದು ಮತ್ತು ಅನೇಕ ಸಂದರ್ಭಗಳಲ್ಲಿ ನಮಗೆ ಅದು ಅಗತ್ಯವಿಲ್ಲದೆಯೂ ಇರಬಹುದು ಆದ್ದರಿಂದ ಸಂಕಲನ ವ್ಯವಕಲನ ಮತ್ತು ಗುಣಾಕಾರ ಈ ಮೂರು ಪ್ರಕ್ರಿಯೆಗಳು ಬೆಂಬಲಿತವಾಗಿವೆ ಇಲ್ಲಿ ಗುಣಾಕಾರವನ್ನು ಅತ್ಯಂತ ಪ್ರಭಾವಶಾಲಿಯನ್ನಾಗಿ ಮಾಡಲಾಗಿದೆ ಆದ್ದರಿಂದ ನಾವು ಅದನ್ನು ನೋಡೋಣ ಮತ್ತು ಅದು ಭಾಗಾಕಾರ ಪ್ರಕ್ರಿಯೆಯನ್ನು ಸ್ವಲ್ಪ ಮಟ್ಟಿಗೆ ಕಾಳಜಿವಹಿಸಿ ನೋಡಿಕೊಳ್ಳುತ್ತದೆ ನಂತರ ಮುಂದೆ ಇರುವುದು ಬಿಟ್ ವೈಸ್ ಲಾಜಿಕಲ್ ಪ್ರಕ್ರಿಯೆ ನಾವು ಲಾಜಿಕಲ್ ಪ್ರಕ್ರಿಯೆಯನ್ನು ಸಹ ಮಾಡಬಹುದು ನಂತರ ಈ ಎಲ್ಲಾ ಪ್ರಕ್ರಿಯೆಗಳು ಎರಡು 32 ಬಿಟ್ ಆಪೆರಾನ್ಡ್ ಗಳನ್ನು ತೆಗೆದುಕೊಳ್ಳುತ್ತವೆ ಮತ್ತು ಒಂದು 32 ಬಿಟ್ ಮೌಲ್ಯವನ್ನು ಹಿಂತಿರುಗಿಸುತ್ತವೆ ಆಂತರಿಕ ಹಂತವು 32 ಬಿಟ್ ಪ್ರೊಸೆಸರ್ ಆಗಿದ್ದು ಈ ಎಲ್ಲಾ ಪ್ರಕ್ರಿಯೆಗಳು 32 ಬಿಟ್ ಡೇಟಾ ಆಧಾರಿತವಾಗಿವೆ ಮೊದಲ ಆಪೆರಾನ್ಡ್ ಮತ್ತು ಅದರ ಫಲಿತಾಂಶವು ರಿಜಿಸ್ಟರ್ ಆಗಿರಬೇಕು ಮೊದಲ ಆಪೆರಾನ್ಡ್ ರಿಜಿಸ್ಟರ್ ಆಗಿರಲೇಬೇಕೆಂಬುದು ಬಹುಮುಖ್ಯವಾದ ಸಂಗತಿ ಮತ್ತು ಅದರ ಫಲಿತಾಂಶವು ಕೂಡ ರಿಜಿಸ್ಟರ್ ಆಗಿರಬೇಕು ಅದಕ್ಕಾಗಿಯೇ ಇದು ರಿಜಿಸ್ಟರ್ ಪ್ರಕಾರದ ಆರ್ಕಿಟೆಕ್ಚರ್ ಆಗಿದೆ ನಂತರ ಎರಡನೇ ಆಪೆರಾನ್ಡ್ ಅದು ರಿಜಿಸ್ಟರ್ ಆಗಿರಬಹುದು ಅಥವಾ ಅದು ತಕ್ಷಣದ ಮೌಲ್ಯವಾಗಿರಬಹುದು ಮತ್ತು ಎರಡನೇ ಆಪೆರಾನ್ಡ್ ರಿಜಿಸ್ಟರ್ ಆಗಿದ್ದರೆ ಅದನ್ನು ಎ ಎಲ್ ಯು ಗೆ ಕಳಿಸುವ ಮೊದಲು ಸ್ಥಳಾಂತರಿಸಬಹುದು ಅಥವಾ ತಿರುಗಿಸಬಹುದು ಆದ್ದರಿಂದ ಮೊದಲ ಆಪೆರಾನ್ಡ್ ರಿಜಿಸ್ಟರ್ ಆಗಿದೆ ಮತ್ತು ಎರಡನೇ ಆಪೆರಾನ್ಡ್ ರಿಜಿಸ್ಟರ್ ಅಥವಾ ತಕ್ಷಣದ ಮೌಲ್ಯವಾಗಿರಬಹುದು ಇದು ರಿಜಿಸ್ಟರ್ ಹಾಗು ತಕ್ಷಣದ ಆಪೆರಾನ್ಡ್ ಆಗಿದ್ದರೆ ಮೌಲ್ಯವನ್ನು ನೇರವಾಗಿ ರಿಜಿಸ್ಟರ್ ನಿಂದ ತೆಗೆದುಕೊಳ್ಳಲಾಗುತ್ತದೆ ಈ ರೀತಿಯಲ್ಲಿ ಮೌಲ್ಯವು ಇನ್ಸ್ಟ್ರಕ್ಷನ್ ಒಳಗಡೆಯೇ ಇರುವ ಇನ್ಸ್ಟ್ರಕ್ಷನ್ ಅಪ್ ಕೋಡ್ ನಲ್ಲಿ ಲಭ್ಯವಿರುತ್ತದೆ ಆದ್ದರಿಂದ ಮೌಲ್ಯವನ್ನು ಅಲ್ಲಿಂದ ತೆಗೆದುಕೊಳ್ಳಲಾಗುವುದು ಮತ್ತು ರಿಜಿಸ್ಟರ್ ಗಳಾಗಿದ್ದರೆ ನೀವು ಅದೇ ರೀತಿ ಶಿಫ್ಟ್ ರೊಟೇಟ್ ಪ್ರಕ್ರಿಯೆಗಳನ್ನು ಮಾಡಬಹುದು ಬ್ಯಾರೆಲ್ ಶಿಫ್ಟರ್ ಎಂಬುದು ಇದೆ ಎಂದು ನೀವು ನೆನಪಿಸಿಕೊಳ್ಳಿ ಮತ್ತು ಅದನ್ನು ರಿಜಿಸ್ಟರ್ ಫೈಲ್ ನೊಂದಿಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಅದು ಬಂದಾಗ ಆ ರಿಜಿಸ್ಟರ್ ಅನ್ನು ತೆಗೆದುಕೊಳ್ಳುತ್ತದೆ ರಿಜಿಸ್ಟರ್ ಮೌಲ್ಯವು ಆ ಬ್ಯಾರೆಲ್ ಶಿಫ್ಟರ್ ಗೆ ಬರುತ್ತದೆ ಮತ್ತು ಆ ಬ್ಯಾರೆಲ್ ಶಿಫ್ಟರ್ ರಿಜಿಸ್ಟರ್ ನಿಂದ ಬರುವ ಮೌಲ್ಯವನ್ನು ಶಿಫ್ಟ್ ಮಾಡುತ್ತಿರುತ್ತದೆ ಆ ರೀತಿಯಲ್ಲಿ ನಾವು ಈ ಶಿಫ್ಟ್ ಪ್ರಕ್ರಿಯೆಯನ್ನು ಅದರ ಭಾಗವಾಗಿ ನೋಡಬಹುದು ಆದರೆ ಎರಡನೇ ಆಪೆರಾನ್ಡ್ ತಕ್ಷಣದ ಆಪೆರಾನ್ಡ್ ಆಗಿದ್ದರೆ ತಕ್ಷಣದ ಆಪೆರಾನ್ಡ್ 32 ಬಿಟ್ ಮೌಲ್ಯದ್ದಾಗಿರಬೇಕು ಆದ್ದರಿಂದ ಅದು 32 ಬಿಟ್ ಮೌಲ್ಯವನ್ನು ಹೊಂದಿರಲೇಬೇಕೆಂಬುದು ನಮಗೆ ಸ್ವಾಭಾವಿಕವಾಗಿ ಮಾನವರಿಕೆಯಾಗುವ ಸಂಗತಿ ಏಕೆಂದರೆ ಇನ್ಸ್ಟ್ರಕ್ಷನ್ ಕೂಡ 32 ಬಿಟ್ ಮೌಲ್ಯದ್ದಾಗಿರುತ್ತದೆ ಮತ್ತು ಆ ತಕ್ಷಣದ ಆಪೆರಾನ್ಡ್ ಕೂಡ 32 ಬಿಟ್ ಆಗಿರಬೇಕು ಎಂಬುದನ್ನು ನಾನು ಹೇಳುತ್ತಿದ್ದೇನೆ ಈ ರೀತಿಯಾಗಿ ನಾನು ಆಡ್ ಇನ್ಸ್ಟ್ರಕ್ಷನ್ ಅನ್ನು ಪಡೆದುಕೊಂಡಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ಆರ್1 ಗೆ 32 ಬಿಟ್ ಮೌಲ್ಯವಾದ 25 ಹೆಕ್ಸ್ ಅನ್ನು ಕೂಡಿಸಿ ಎಂದು ಹೇಳುತ್ತೇನೆ ಮತ್ತು ಅದರ ಫಲಿತಂಶವನ್ನು ಆರ್2 ನಲ್ಲಿ ಸಂಗ್ರಹಿಸಲಾಗುತ್ತದೆ ಅಂದರೆ ಆರ್1 ಜೊತೆಗೆ 25 ಹೆಕ್ಸ್ ಅನ್ನು ಕೂಡಿದಾಗ ಬರುವ ಫಲಿತಾಂಶವು ಆರ್2 ಗೆ ಸಿಗುತ್ತದೆ ಈಗ ಇಡೀ ಇನ್ಸ್ಟ್ರಕ್ಷನ್ 32 ಬಿಟ್ ಎಂದು ನೀವು ನೋಡುತ್ತೀರಿ ಈ ಸಂಪೂರ್ಣ ಇನ್ಸ್ಟ್ರಕ್ಷನ್ ನ ಕೋಡಿಂಗ್ 32 ಬಿಟ್ ಆಗಿದೆ ಮತ್ತು ಈ ತಕ್ಷಣದ ಆಪೆರಾನ್ಡ್ 25 ಹೆಕ್ಸ್ ಎಂದು ಅದು ಹೇಳುತ್ತದೆ ಆದ್ದರಿಂದ ಇದನ್ನು 32 ಬಿಟ್ ಇನ್ಸ್ಟ್ರಕ್ಷನ್ 32 ಬಿಟ್ ಸಂಖ್ಯೆಗಳಾಗಿ ಸಹ ಕೋಡ್ ಮಾಡಬೇಕು ಮತ್ತು ಅದು ಇಲ್ಲಿ ಸಮಸ್ಯೆಯಾಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ನೀವು ಈ 32 ಬಿಟ್ ಮೌಲ್ಯದಲ್ಲಿನ ಎಲ್ಲಾ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಸಾಧ್ಯವಿಲ್ಲ ಮತ್ತು ಈ ಎ ಆರ್ ಎಂ ಜನರು ಏನು ಮಾಡಿದ್ದಾರೆ ಎಂದೆನಿಸುತ್ತದೆ ಅವರು 32 ಬಿಟ್ ಸಂಖ್ಯೆಗಳ ವರ್ಗವನ್ನು ಮಾತ್ರ ಅನುಮತಿಸಿದ್ದಾರೆ ಅದನ್ನು ಎರಡನೇ ಆಪೆರಾನ್ಡ್ ಆಗಿ ಹೇಗೆ ಬಳಸಬಹುದು ಎಂಬುದನ್ನು ನಾವು ನೋಡೋಣ ಆದ್ದರಿಂದ ಎಲ್ಲಾ 32 ಬಿಟ್ ಸ್ಥಿರಾಂಕಗಳನ್ನು ನಿರ್ದಿಷ್ಟಪಡಿಸಲಾಗುವುದಿಲ್ಲ ಅನುಮತಿಸಲಾದ ಸಂಖ್ಯೆಗಳು ನಂತರ ಎಲ್ಲಾ ಬೈನರಿ ಒನ್ಸ್ ಗಳು 8 ಪಕ್ಕದ ಬಿಟ್ ಸ್ಥಾನಗಳ ಗುಂಪಿನೊಳಗೆ ಮತ್ತು 2 ಬಿಟ್ ಗಡಿಯಲ್ಲಿರಬೇಕು ಇದರ ಅರ್ಥವೇನು ಇದರ ರೀತಿ ಹೇಗಿದೆ ಎಂಬ ವಿಷಯ ನಮಗೆ ಸಿಕ್ಕಿದೆ ಇದು ನನಗೆ ದೊರೆತ 32 ಬಿಟ್ ಸಂಖ್ಯೆ ಮತ್ತು ಆ ಸಂಖ್ಯೆಯಲ್ಲಿ ಇದು ಬಿಟ್ ಸಂಖ್ಯೆ 0 ಇದು ಬಿಟ್ ಸಂಖ್ಯೆ 31 ಎಂದು ಭಾವಿಸೋಣ ಈ ಎಲ್ಲಾ ಬಿಟ್ ಗಳನ್ನು 0 ಆಗಿ ಸೆಟ್ ಮಾಡಲಾಗಿದೆ ಹಾಗು ಮಧ್ಯದಲ್ಲಿ ನಿಮಗೆ ಬ್ಲಾಕ್ ಸಿಗುತ್ತದೆ ನೀವು ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ಬಿಟ್ 1 ನ್ನು ಗುರುತಿಸಿದರೆ ನಡುವೆ ಬಿಟ್ 0 ಅಥವಾ 1 ಯಾವುದಾದರೂ ಇರಬಹುದು ಆದ್ದರಿಂದ ಇದು 8 ಬಿಟ್ ಆಗಿರಬೇಕು ಒಂದುಗಳನ್ನು 8 ಬಿಟ್ ಗಳ ಬ್ಲಾಕ್ ಆಗಿ ವಿತರಿಸಬೇಕು ಮತ್ತು ಈ ಬ್ಲಾಕ್ ಅನ್ನು ಅನಿಯಂತ್ರಿತ ಹಂತದಲ್ಲಿ ಪ್ರಾರಂಭಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದು 2 ಬಿಟ್ ಗಡಿಗಳಲ್ಲಿರಬೇಕು ಅದು ಸ್ಥಳ 0 ರಿಂದ ಪ್ರಾರಂಭವಾಗಬಹುದು ಆದರೆ ಅದು ಸ್ಥಳ 1 ರಿಂದ ಪ್ರಾರಂಭವಾಗುವುದಿಲ್ಲ ಸ್ಥಳ 2 ರಿಂದ ಪ್ರಾರಂಭಿಸಬಹುದು ಈ ರೀತಿಯಲ್ಲಿ ಅದು ಸಾಗುತ್ತದೆ ಆದ್ದರಿಂದ ಈ ಪ್ರಾರಂಭದ ಹಂತ ಮತ್ತು ಕೊನೆಯ ಹಂತ ಅವುಗಳು ಕೆಲವು 2 ರ ಗುಣಾಕಾರಗಳಾಗಿರಬೇಕು ಆದ್ದರಿಂದ ಆ ಪ್ರಕಾರದ ಸಂಖ್ಯೆಗಳು ಮಾತ್ರವೇ ಪ್ರತಿನಿಧಿಸಲು ಸಾಧ್ಯವಾಗುತ್ತದೆ ಮತ್ತು ಇದನ್ನು ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ ನಾವು ಹಿಂತಿರುಗಿ ನೋಡಿದರೆ ಅದು ಸರಿಯಾದ ತಕ್ಷಣದ ಆಪೆರಾನ್ಡ್ n ಈ ರೀತಿಯಾಗಿದೆ n i ROR 2r ಅಲ್ಲಿ i ಎಂಬುದು 0 ಮತ್ತು 255 ರ ನಡುವಿನ ಸಂಖ್ಯೆಯಾಗಿದೆ ಇದು 8 ಬಿಟ್ ಸಂಖ್ಯೆ ಆದ್ದರಿಂದ ಇದು 0 ಮತ್ತು 255 ರ ನಡುವೆ ಇರುತ್ತದೆ ಮತ್ತು ಈ r 0 ಮತ್ತು 15 ರ ನಡುವೆ ಇರುತ್ತದೆ ಅದು 0 ಮತ್ತು 15 ಆಗಿದ್ದರೆ ಅದನ್ನು ಬಲಕ್ಕೆ ತಿರುಗಿಸಿ ಮತ್ತು ಅದು 0 ಬಿಟ್ ನಿಂದ 30 ಬಿಟ್ ಗಳಾಗಿರಬಹುದು ಆದ್ದರಿಂದ ಇದನ್ನು ಬಹಳಷ್ಟು ಸ್ಥಾನಗಳವರೆಗೂ ಸ್ಥಳಾಂತರಿಸಬಹುದು ಆದರೆ ಈ ಆರ್ ಮೌಲ್ಯವು 0 ಆಗಬಹುದಾದ ಸಂದರ್ಭದಲ್ಲಿ ಯಾವುದೇ ತಿರುಗುವಿಕೆ ಇರುವುದಿಲ್ಲ ಆರ್ ಮೌಲ್ಯವು 1 ಆದಾಗ ಅದು 2 ಬಿಟ್ಸ್ ನಿಂದ ತಿರುಗುತ್ತದೆ ಆರ್ ಮೌಲ್ಯವು 2 ಆದಾಗ ಅದು 4 ಬಿಟ್ಸ್ ನಿಂದ ತಿರುಗುತ್ತದೆ ಇದು ಸಮ ಗಡಿಗಳಿಂದ ಬದಲಾಗುತ್ತಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನೀವು ಬೆಸ ಗಡಿಗಳಲ್ಲಿ ಸಂಖ್ಯೆಯನ್ನು ಹೊಂದಲು ಸಾಧ್ಯವಿಲ್ಲ ಉದಾಹರಣೆಗೆ ಸಂಖ್ಯೆ 255 ಈ 255ನ್ನು ನೀವು ಈ ಸ್ವರೂಪದಲ್ಲಿ ಪ್ರತಿನಿಧಿಸಬಹುದು ಏಕೆಂದರೆ i ಯು 255 ಕ್ಕೆ ಸಮನಾಗಿರಬಹುದು ಮತ್ತು 0 ಅನ್ನು 0 ಗೆ ಸಮನಾಗಿ ತೆಗೆದುಕೊಳ್ಳಬಹುದು ಅದೇ ರೀತಿ ನೀವು 256 ಅನ್ನು ಸಹ ಪ್ರತಿನಿಧಿಸಬಹುದು ಏಕೆಂದರೆ ನಾನು i ಅನ್ನು 1ಕ್ಕೆ ಸಮನಾಗಿ ಮತ್ತು ಆರ್ ಅನ್ನು 12ಕ್ಕೆ ಸಮನಾಗಿ ತೆಗೆದುಕೊಳ್ಳಬಹುದು ಹಾಗಾಗಿ ನಾನು i ಅನ್ನು1ಕ್ಕೆ ಸಮನಾಗಿ ಮತ್ತು ಆರ್ ಅನ್ನು12ಕ್ಕೆ ಸಮನಾಗಿ ತೆಗೆದುಕೊಂಡರೆ ಏನಾಗುತ್ತದೆ ಎಂಬುದು ಪ್ರಶ್ನೆ i ಯು 1ಕ್ಕೆ ಸಮನಾಗಿರುತ್ತದೆ ನಾನು ಸಂಖ್ಯೆಯನ್ನು ತೆಗೆದುಕೊಂಡರೆ ಅದು 0000 0000 0000 ಆಗಿರುತ್ತದೆ ಆದ್ದರಿಂದ ಈ ರೀತಿ ಅಂತಿಮವಾಗಿ 0001 ಮತ್ತು ನಾನು ಅದನ್ನು 24 ಬಿಟ್ ಗಳಿಂದ ಬಲಗಡೆಗೆ ತಿರುಗಿಸುತ್ತಿದ್ದೇನೆ ಇದು 2 r 24 ಬಿಟ್ಸ್ ಆಗಿದೆ ಆದ್ದರಿಂದ ನಾನು ಅದನ್ನು ಈ ರೀತಿ ತಿರುಗಿಸುತ್ತಿದ್ದೇನೆ ನಾನು ಅದನ್ನು ತಿರುಗಿಸಿದರೆ 1 ಈ ಸ್ಥಾನಕ್ಕೆ ಬರುತ್ತದೆ ಆದ್ದರಿಂದ ಅದು 1 ಇರುವಲ್ಲಿ 0000 0000 ಇರುತ್ತದೆ ಇದು 256 ಸಂಖ್ಯೆ ಮತ್ತು ಈ ಎಲ್ಲಾ ಬಿಟ್ ಗಳು 0 ಆಗಿರುತ್ತವೆ ಆದ್ದರಿಂದ ನೀವು ತಿರುಗುವಿಕೆಯನ್ನು ಮಾಡಿ ಮತ್ತು ಅದು ಈ ರೀತಿಯ ಸಂಖ್ಯೆಯಾಗಿರುತ್ತದೆ ಎಂದು ನೋಡಿ ಇದು 32 ಬಿಟ್ ಸಂಖ್ಯೆ ಮತ್ತು ಇಲ್ಲಿ ಈ ಬಿಟ್ ಸಂಖ್ಯೆ 9 1 ಆಗಿರುತ್ತದೆ ಮತ್ತು ಇತರ ಎಲ್ಲ ಬಿಟ್ ಗಳು 0 ಆಗಿರುತ್ತವೆ ಈ ರೀತಿಯಾಗಿ ನಾವು ಈ ನಿರ್ದಿಷ್ಟ ಸ್ವರೂಪದಲ್ಲಿ 256 ಸಂಖ್ಯೆಯನ್ನು ಪ್ರತಿನಿಧಿಸಬಹುದು ಈ ನಿರ್ದಿಷ್ಟ ಪ್ರಾತಿನಿಧ್ಯಕ್ಕೆ ತರಬಹುದಾದ ಎಲ್ಲ ಸಂಖ್ಯೆಗಳು ತಕ್ಷಣದ ಆಪೆರಾನ್ಡ್ ಗಳನ್ನು ಮಾತ್ರ ಅನುಮತಿಸಲಾಗುತ್ತದೆ ಈಗ ಅದು ಏಕೆ ಉಪಯುಕ್ತವಾಗಿದೆ ಎಂಬುದು ಪ್ರಶ್ನೆ ಎಂಬೆಡೆಡ್ ಅಪ್ಲಿಕೇಶನ್ ನಲ್ಲಿ ಹಲವು ಬಾರಿ ಏನಾಗುತ್ತದೆ ಎಂದರೆ ನಾವು ಎ ಆರ್ ಎಂ ಪ್ರೊಸೆಸರ್ ಅನ್ನು ಇಲ್ಲಿ ಹೊಂದಿರುತ್ತೇವೆ ಮತ್ತು ನಾವು ಕೆಲವು ಸಿಗ್ನಲ್ ಮೌಲ್ಯವನ್ನು ಈ ಹೊರಗಿನ ವರ್ಡ್ ನಿಂದ ಪಡೆಯುತ್ತಿದ್ದೇವೆ ಅನೇಕ ಪ್ರಕರಣಗಳು ಅವು ಕೇವಲ 8 ಬಿಟ್ ಮೌಲ್ಯಗಳಾಗಿವೆ ಆದರೂ ಆಂತರಿಕವಾಗಿ ನಾನು ಕೆಲವು 16 ಬಿಟ್ ಪ್ರೊಸೆಸಿಂಗ್ ಮತ್ತು 32 ಬಿಟ್ ಪ್ರೊಸೆಸಿಂಗ್ ಮತ್ತು ಎಲ್ಲವನ್ನೂ ಮಾಡುತ್ತಿದ್ದೇನೆ ನಾವು ಹೊರಗಿನ ವರ್ಡ್ ನಿಂದ ಮೌಲ್ಯಗಳನ್ನು ತೆಗೆದುಕೊಳ್ಳುವಾಗ ಇದನ್ನು ಅನಲಾಗ್ ಡಿಜಿಟಲ್ ಪರಿವರ್ತಕ ಅಥವಾ ಕೆಲವು ಡಿಜಿಟಲ್ ಸ್ವಿಚ್ ಗಳ ಮೌಲ್ಯಗಳು ಎಂದು ಹೇಳುತ್ತೇವೆ ಆದ್ದರಿಂದ ನಾನು ಮೌಲ್ಯವನ್ನು ತೆಗೆದುಕೊಂಡಾಗ ಅನೇಕ ಸಂದರ್ಭಗಳಲ್ಲಿ ಮೌಲ್ಯಗಳು ಕೇವಲ 8 ಬಿಟ್ ಆಗಿರುತ್ತವೆ ಈ 32 ಸಂಕೇತಗಳಲ್ಲಿ ಈ 8 ಬಿಟ್ ಗಳು ಸ್ಥಿರ ಸ್ಥಾನದಲ್ಲಿರುತ್ತವೆ ಆದ್ದರಿಂದ ಹೊರಗಿನ ವರ್ಡ್ ನಿಂದ ನಾನು ಈ 8 ಬಿಟ್ ಡೇಟಾ ವನ್ನು ಪಡೆಯುವಾಗ ಈ ಒಂದುಗಳು ಇರುವ ಇನ್ನುಳಿದ ಸ್ಥಾನಗಳು ಅಷ್ಟೊಂದು ಅರ್ಥಪೂರ್ಣವಲ್ಲ ಅನೇಕ ಸಂದರ್ಭಗಳಲ್ಲಿ ಇಷ್ಟು ಸಾಕು ಇದು ಸಾಕಷ್ಟು ಒಳ್ಳೆಯದು ಎಂದು ಹೇಳುತ್ತೇನೆ ಆದ್ದರಿಂದ ನೀವು 32 ಬಿಟ್ ಸ್ಥಿರಾಂಕಗಳನ್ನು ಹೊಂದುವ ಅಗತ್ಯವಿಲ್ಲ ಮತ್ತು ಇದುವರೆಗೆ ಈ ರೀತಿ ಮಾಡಲಾಗಿದೆ ಹಾಗು ಈ ಸಂಕೇತವನ್ನು ನಾವು ಪಡೆದುಕೊಂಡಿದ್ದೇವೆ ಈ ವರ್ಗಕ್ಕೆ ಸರಿಹೊಂದದ ಸಂಖ್ಯೆಗಳ ರೀತಿಯ ಹೆಚ್ಚಿನ ಸಂಖ್ಯೆಯ ಬಿಟ್ ಗಳೇನಾದರೂ ನಿಮಗೆ ಅಗತ್ಯವಿದ್ದರೆ ನೀವು ಆ ಸಂಖ್ಯೆಯನ್ನು ಹೇಗಾದರೂ ಮಾಡಿ ಕೆಲವು ರಿಜಿಸ್ಟರ್ಗೆ ಲೋಡ್ ಮಾಡಬೇಕಾಗುತ್ತದೆ ನೀವು ರಿಜಿಸ್ಟರ್ ಗೆ ಲೋಡ್ ಮಾಡಬೇಕಾದ ಮೆಮೊರಿ ಲೊಕೇಶನ್ ಆ ಸ್ಥಿರಾಂಕವನ್ನು ಇರಿಸಿಕೊಳ್ಳಬಹುದು ಮತ್ತು ಅದರ ನಂತರ ನೀವು ರಿಜಿಸ್ಟರ್ ಪ್ರಕ್ರಿಯೆಯನ್ನು ಮಾಡಬಹುದು ಅದರಲ್ಲಿ ಯಾವುದೇ ಬಾರ್ ಇಲ್ಲ ಆದರೆ ನೀವು ತಕ್ಷಣದ ಆಪೆರಾನ್ಡ್ ಆಗಿ ಬಳಸಲು ಸಿದ್ಧರಿದ್ದರೆ ನಾವು ಈ ಕನ್ವೆನ್ಷನ್ ಅನ್ನು ಅನುಸರಿಸಬೇಕು ಮುಂದೆ ನಾವು ನೋಡುವ ವಿಷಯ ಹೇಗೆ ಅಂಕಗಣಿತದ ಇನ್ಸ್ಟ್ರಕ್ಷನ್ಗಳಿಂದ ಕಂಡೀಶನ್ ಫ್ಲಾಗ್ ಅನ್ನು ಮಾರ್ಪಾಡು ಮಾಡಬಹುದು ಎಂಬುದು ಇದು ಕಡ್ಡಾಯವಲ್ಲ ಆಡ್ ಇನ್ಸ್ಟ್ರಕ್ಷನ್ ನಂತೆ ನಾವು ಆಡ್ ಮತ್ತು ಅಡ್ಡ್ಸ್ ಎಂಬ ಎರಡು ರೂಪಾಂತರಗಳನ್ನು ಪಡೆದುಕೊಂಡಿದ್ದೇವೆ ಈ ಆಡ್ ಇನ್ಸ್ಟ್ರಕ್ಷನ್ ಆಡ್ ಆರ್1 ಆರ್ ಆರ್ ಇದು ಆರ್1 ಆರ್ ಆರ್ ಅನ್ನು ಕೊಡುತ್ತದೆ ಆದ್ದರಿಂದ ಇಲ್ಲಿ ಆರ್2 ಅನ್ನು ಆರ್3ಯ ಜೊತೆಗೆ ಕೂಡಿಸಲಾಗುತ್ತದೆ ಮತ್ತು ಇದು ಆರ್1ಗೆ ಬರುತ್ತದೆ ನಾವು ಆಪೆರಾನ್ಡ್ ಸ್ವರೂಪವನ್ನು ಹೊಂದಿದ್ದೇವೆ ಹಾಗು ನಾವು ಡೆಸ್ಟಿನೇಷನ್ ಅನ್ನು ಆಪ್ ಕೋಡ್ ನ ನಂತರ ಪಡೆದುಕೊಂಡಿದ್ದೇವೆ ನಂತರ ಮೊದಲ ಆಪೆರಾಂಡ್ ನಂತರ ಎರಡನೇ ಆಪೆರಾಂಡ್ ಗೆ ಬರುತ್ತದೆ ಆದ್ದರಿಂದ ಈ ಎಲ್ಲಾ ಇನ್ಸ್ಟ್ರಕ್ಷನ್ ಗಳು ಈ ನಿರ್ದಿಷ್ಟ ಸ್ವರೂಪವನ್ನು ಅನುಸರಿಸುತ್ತವೆ ನಂತರ ಇಲ್ಲಿರುವ ಮುಂದಿನ ಇನ್ಸ್ಟ್ರಕ್ಷನ್ ಆಡ್ R1R2R3LSL2 ಇದು ಸಾಮಾನ್ಯವಾಗಿ ಎರಡನೆಯ ಆಪೆರಾಂಡ್ ರಿಜಿಸ್ಟರ್ ಆಗಿದ್ದು ಮತ್ತು ಅದನ್ನು 2 ಬಿಟ್ ಗಳಿಂದ ಎಡಬದಿಗೆ ಸ್ಥಳಾಂತರಿಸಿದಾಗ ಬರುತ್ತದೆ ಆರ್1 ಆರ್2 ಆರ್3 4 ಇದು ಒಟ್ಟಾರೆ ನೆರವೇರಿಸಿರುವ ಇನ್ಸ್ಟ್ರಕ್ಷನ್ ಆರ್3 ಅನ್ನು 2 ಬಿಟ್ಗಳಿಂದ ಸ್ಥಳಾಂತರಿಸಲಾಗುತ್ತದೆ ಅದಕ್ಕೆ ಅದನ್ನು ಸಂಖ್ಯೆ 4 ರಿಂದ ಗುಣಿಸಲಾಗಿದೆ ಆದ್ದರಿಂದ ಆರ್2 ಸಂಕಲನ ಆರ್3 ಗುಣಾಕಾರ 4 ಮಾಡಿದಾಗ ಆರ್1 ಬರುತ್ತದೆ ಈ ಎರಡು ಆಡ್ ಇನ್ಸ್ಟ್ರಕ್ಷನ್ ಗಳು ಸ್ಟೇಟಸ್ ಫ್ಲಾಗ್ ಅಥವಾ ಕಂಡೀಶನ್ ಫ್ಲಾಗ್ ಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಇದು ಕಡ್ಡಾಯವಲ್ಲ ಆದರೆ ಈ ಅಡ್ಡ್ಸ್ ಇನ್ಸ್ಟ್ರಕ್ಷನ್ ಕಂಡೀಶನ್ ಫ್ಲಾಗ್ ಗಳ ಮೇಲೆ ಈ ರೀತಿ ಪರಿಣಾಮ ಬೀರುತ್ತದೆ ಅಡ್ಡ್ಸ್ ಆರ್1 ಆರ್2 ಆರ್3 LSL 2 ಆದ್ದರಿಂದ ಇದು ಆರ್1 ಆರ್2 ಆರ್3 4 ಪ್ರಕ್ರಿಯೆಯಂತೆಯೇ ಅದೇ ಸಮಯದಲ್ಲಿ ಕೆಲಸ ಮಾಡುತ್ತದೆ ಆದರೆ ಅದೇ ಸಮಯದಲ್ಲಿ ಅದರ ಫಲಿತಾಂಶದ ಆಧಾರದ ಮೇಲೆ ಕಂಡೀಶನ್ ಫ್ಲಾಗ್ ಗಳನ್ನು ಸೆಟ್ ಮಾಡುತ್ತದೆ ಫಲಿತಾಂಶವು 0 ಆಗಿದ್ದರೆ 0 ಫ್ಲಾಗ್ ಸೆಟ್ ಆಗುತ್ತದೆ ಅದು ಎನ್ ಝೆಡ್ ಸಿ ವಿ ಆದ್ದರಿಂದ ಯಾವ ಫ್ಲಾಗ್ ಗಳು ಇರುತ್ತವೆಯೋ ಆ ಫ್ಲಾಗ್ ಗಳು ಪರಿಣಾಮ ಬೀರುತ್ತವೆ ಈ ಸೆಟ್ಟಿಂಗ್ ಕಡ್ಡಾಯವಲ್ಲದ್ದರಿಂದ ನನಗೆ ಈ ರೀತಿಯ ಸ್ವತಂತ್ರ ಸಿಕ್ಕಿದೆ ಹೇಗೆಂದರೆ ಈಗ ಕೆಲವು ಇನ್ಸ್ಟ್ರಕ್ಷನ್ ಗಳು ಫ್ಲಾಗ್ ಅನ್ನು ಸೆಟ್ ಮಾಡಿದಾಗ ನನಗೆ ಫ್ಲಾಗ್ ಅನ್ನು ಪರಿಶೀಲನೆ ಮಾಡುವ ಅಗತ್ಯವಿಲ್ಲ ಆದ್ದರಿಂದ ನಾನು ಈ ಫ್ಲಾಗ್ ಸೆಟ್ಟಿಂಗ್ ಅನ್ನು ಬೇರೆ ಯಾವುದಾದರೂ ಇನ್ಸ್ಟ್ರಕ್ಷನ್ ಗಳಲ್ಲಿ ಪರಿಶೀಲಿಸಬಹುದು ಜೊತೆಗೆ ಎಲ್ಲಾ ಮಧ್ಯಂತರ ಇನ್ಸ್ಟ್ರಕ್ಷನ್ ಗಳು ಈ ವರ್ಗಕ್ಕೆ ಸೇರುತ್ತವೆ ಅವುಗಳು ಅಡ್ ಪ್ರಕಾರದ ಇನ್ಸ್ಟ್ರಕ್ಷನ್ ಗಳಾಗಿವೆ ಅವುಗಳು ಈ s ಅನ್ನು ಹೊಂದಿಲ್ಲ ಮತ್ತು ಕಂಡೀಶನ್ ಫ್ಲಾಗ್ ಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಇವು ಡೇಟಾ ಪ್ರೊಸೆಸಿಂಗ್ ಇನ್ಸ್ಟ್ರಕ್ಷನ್ ಗಳಾಗಿವೆ ನಂತರ ನಾವು ಡೇಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ ಗಳನ್ನು ಪಡೆದುಕೊಂಡಿದ್ದೇವೆ ನಮ್ಮಲ್ಲಿರುವ ಮೊದಲ ವರ್ಗವೆಂದರೆ ಡೇಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ ಇವು ರಿಜಿಸ್ಟರ್ ಮತ್ತು ಮೆಮೊರಿ ಲೊಕೇಶನ್ ಗಳ ನಡುವೆ 1 2 ಅಥವಾ 4 ಬೈಟ್ ಡೇಟಾ ವನ್ನು ವರ್ಗಾಯಿಸಲು ಇವೆ ಆದ್ದರಿಂದ ನಾವು ಇಲ್ಲಿ ಕಾಣುವುದು 1 ಬೈಟ್ ಡೇಟಾ ಟ್ರಾನ್ಸ್ಫರ್ 2 ಬೈಟ್ ಡೇಟಾ ಟ್ರಾನ್ಸ್ಫರ್ ಅಥವಾ 4 ಬೈಟ್ ಡೇಟಾ ಟ್ರಾನ್ಸ್ಫರ್ ಒಟ್ಟು ವರ್ಡ್ಸ್ ಗಳ ಗಾತ್ರ 32 ಬಿಟ್ ಆಗಿದೆ ಆದ್ದರಿಂದ ನೀವು ಈ 4 ಬೈಟ್ ಡೇಟಾ ಟ್ರಾನ್ಸ್ಫರ್ ಅನ್ನು ಮಾಡಬಹುದು ಬೇಸ್ ಜೊತೆ ಆಫ್ಸೆಟ್ ಮೋಡ್ ಅನ್ನು ಸಹ ಬಳಸಬಹುದು ನೀವು ಬೇಸ್ ಮತ್ತು ನಂತರ ಆಫ್ಸೆಟ್ ಅನ್ನು ನಿರ್ದಿಷ್ಟಪಡಿಸಬಹುದು ಮತ್ತು ಆ ರೀತಿಯಾಗಿ ನೀವು ವಿಳಾಸವನ್ನು ಸೂಚಿಸಬಹುದು ಪ್ರಿ ಇಂಡಿಸ್ಗ್ದ್ ಮತ್ತು ಪೋಸ್ಟ್ ಇಂಡಿಸ್ಗ್ದ್ ಮೋಡ್ಗಳು ಸಹ ಇವೆ ಆದ್ದರಿಂದ ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳಬಹುದು ಈಗ ಈ ಆಫ್ಸೆಟ್ 12 ಬಿಟ್ ಅನ್ ಸೈನ್ಡ್ ತಕ್ಷಣದ ಮೌಲ್ಯವಾಗರಬಹುದು ಅಥವಾ ಇನ್ಯಾವುದೋ ತಕ್ಷಣದ ಮೌಲ್ಯದಿಂದ ಸ್ಥಳಾಂತರಿಸಿದ ರಿಜಿಸ್ಟರ್ ಕೂಡ ಆಗಿರಬಹುದು ನಾನು ಇನ್ನೂ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇನೆ ಎಲ್ ಡಿ ಆರ್ ಇನ್ಸ್ಟ್ರಕ್ಷನ್ ಎಂಬುದು ಲೋಡ್ ರಿಜಿಸ್ಟರ್ ಆಗಿದೆಇದು ಎಲ್ ಡಿ ಆರ್ R0 R8 ಅನ್ನು ಸೂಚಿಸುತ್ತದೆ ಈ ರಿಜಿಸ್ಟರ್ 0 ಆರ್0 ಮೆಮೊರಿ ಲೊಕೇಶನ್ ಆರ್8 ನಿಂದ ವಿಷಯವನ್ನು ತೆಗೆದುಕೊಳ್ಳುತ್ತದೆ ಎಂದರ್ಥ ಇದರಿಂದ ನಾವು ಇಂಡೈರೆಕ್ಟ್ ಅಡ್ದ್ರೆಸ್ಸಿಂಗ್ ಅನ್ನು ಪಡೆದುಕೊಂಡಿದ್ದೇವೆ ನಂತರ ನಾವು ನೋಡುತ್ತಿರುವುದು ಬೇಸ್ ಪ್ಲಸ್ ಆಫ್ಸೆಟ್ ಮಾದರಿಯ ಅಡ್ದ್ರೆಸ್ಸಿಂಗ್ ಇದನ್ನು ಈ ರೀತಿಯಾಗಿ ನಾವು ನೋಡಬಹುದು ಎಲ್ ಡಿ ಆರ್ ಆರ್0 ಆರ್1 ಆರ್2 ಇಲ್ಲಿ ಆರ್1 ಬೇಸ್ ಅಡ್ರೆಸ್ ಆಗಿದೆ ಹಾಗು ಆರ್2 ಆಫ್ಸೆಟ್ ಆಗಿದೆಈ ಆಫ್ಸೆಟ್ ಅನ್ನು ಬೇಸ್ ಅಡ್ರೆಸ್ ಜೊತೆಗೆ ಕೂಡಿಸಲಾಗಿದೆ ನಂತರ ಆ ಮೆಮೊರಿ ಲೊಕೇಶನ್ ವಿಷಯವು ರಿಜಿಸ್ಟರ್ ಆರ್0 ಗೆ ಬರುತ್ತದೆ ನಾವು ಈ ಆಫ್ಸೆಟ್ ಅನ್ನು ಕೆಲವು ತಕ್ಷಣದ ಮೌಲ್ಯವಾಗಿ ಈ ರೀತಿ ಪಡೆಯಬಹುದು ಆರ್1 4 ಇಲ್ಲಿ ಆರ್0 ಮೆಮೊರಿ ಲೊಕೇಶನ್ ಆರ್14 ರ ವಿಷಯವನ್ನು ಪಡೆಯುತ್ತದೆ ನಂತರ ನಾವು ಪೋಸ್ಟ್ ಇಂಕ್ರಿಮೆಂಟ್ ಗಳನ್ನು ನೋಡೋಣ ಈ ಆಶ್ಚರ್ಯಕರ ಚಿನ್ಹೆ ಪೋಸ್ಟ್ ಇನ್ಕ್ರಿಮೆಂಟ್ ಪ್ರಕ್ರಿಯೆಯನ್ನು ಗುರುತಿಸುತ್ತದೆ ಇಲ್ಲಿ ಮೆಮೊರಿ ಲೊಕೇಶನ್ ಆರ್14 ರ ವಿಷಯವನ್ನು ಆರ್0 ಪಡೆಯುತ್ತದೆ ಮತ್ತು ಏಕಕಾಲದಲ್ಲಿ ಆರ್1 ರಿಜಿಸ್ಟರ್ 4 ಪಟ್ಟು ಏರಿಕೆ ಹೊಂದುತ್ತದೆ ಆದ್ದರಿಂದ ಇದು ಪೋಸ್ಟ್ ಇನ್ಕ್ರಿಮೆಂಟ್ ಮೋಡ್ ಆಗಿದ್ದು ಇದನ್ನು ಬೇಸ್ ಆಫ್ಸೆಟ್ ಪ್ಲಸ್ ಪೋಸ್ಟ್ ಇನ್ಕ್ರಿಮೆಂಟ್ ಎನ್ನಲಾಗಿದೆ ನೀವು ಈ ರೀತಿಯದ್ದನ್ನು ಕೂಡ ನೋಡಬಹುದು ಅದು ಎಲ್ ಡಿ ಆರ್ ಆರ್0 ಆರ್1 16 ಇದನ್ನು ಬರೆಯುವ ಇನ್ನೊಂದು ವಿಧಾನ ಇದಾಗಿದೆ ಇಲ್ಲಿ ಮೆಮೊರಿ ಲೊಕೇಶನ್ ಆರ್1ನ ವಿಷಯವನ್ನು ಆರ್0 ಪಡೆಯುತ್ತದೆ ನಂತರ ಆರ್1 ಅನ್ನು 16 ಪಟ್ಟು ಹೆಚ್ಚಿಸಲಾಗುತ್ತದೆ ಆದ್ದರಿಂದ ಇವು ಎಲ್ ಡಿ ಆರ್ ಇನ್ಸ್ಟ್ರಕ್ಷನ್ ಗಾಗಿ ಎ ಆರ್ ಎಂ ನಲ್ಲಿ ಲಭ್ಯವಿರುವ ವಿಭಿನ್ನ ಸೂಚನಾ ಸ್ವರೂಪಗಳು ಮುಂದೆ ನಾವು ಎಸ್ ಟಿ ಆರ್ ನಂತಹ ಇತರ ಇನ್ಸ್ಟ್ರಕ್ಷನ್ ಗಳನ್ನು ನೋಡೋಣ ಇವುಗಳು ಅದರ ರೂಪಾಂತರಗಳಾಗಿವೆ ಆದ್ದರಿಂದ ಎಲ್ ಡಿ ಆರ್ ಅನ್ನು ಲೋಡ್ ಮಾಡಲು ಮತ್ತು ಅದೇ ರೀತಿ ಎಸ್ ಟಿ ಆರ್ ಅನ್ನು ಸ್ಟೋರ್ ಮಾಡಲು ಬಳಸಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎಸ್ ಟಿ ಆರ್ ಎನ್ನುವುದು ಕೆಲವು ರಿಜಿಸ್ಟರ್ ನಿಂದ ಮೆಮೊರಿ ಲೊಕೇಶನ್ ಗೆ ಸ್ಟೋರ್ ಮಾಡಲು ಎಂದರ್ಥ ಆದ್ದರಿಂದ ರಿಜಿಸ್ಟರ್ ನಲ್ಲಿರುವ ವಿಷಯವನ್ನು ಮೆಮೊರಿ ಲೊಕೇಶನ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ಇನ್ನಿತರ ರೂಪಾಂತರಗಳಾದ ಎಲ್ ಡಿ ಆರ್ ಎಚ್ ಲೋಡ್ ಹಾಫ್ ವರ್ಡ್ ಎಸ್ ಟಿ ಆರ್ ಎಚ್ ಸ್ಟೋರ್ ಹಾಫ್ ವರ್ಡ್ ಎಲ್ ಡಿ ಆರ್ ಎಸ್ ಎಚ್ ಲೋಡ್ ಸೈನ್ಡ್ ಹಾಫ್ ವರ್ಡ್ ನಂತರ ಸ್ಟೋರ್ ಸೈನ್ಡ್ ಹಾಫ್ ವರ್ಡ್ ಎಲ್ ಡಿ ಆರ್ ಬಿ ಲೋಡ್ ಬೈಟ್ ಎಲ್ ಡಿ ಆರ್ ಎಸ್ ಟಿ ಆರ್ ಬಿ ಸ್ಟೋರ್ ಬೈಟ್ ಇವು ಲೋಡ್ ಮತ್ತು ಸ್ಟೋರ್ ರೂಪಾಂತರಗಳಲ್ಲಿ ನಾವು ಹೊಂದಿರುವ ವಿವಿಧ ಇನ್ಸ್ಟ್ರಕ್ಷನ್ ಗಳಾಗಿವೆ ಈ ಸ್ಲೈಡ್ ಬಿಗ್ ಎಂಡಿಯನ್ ಮತ್ತು ಲಿಟಲ್ ಎಂಡಿಯನ್ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತದೆ ನಮಗೆ ಈ ರಿಜಿಸ್ಟರ್ ಆರ್0 ಸಿಕ್ಕಿದೆ ಎಂದು ಭಾವಿಸೋಣ ಇದು 32 ಬಿಟ್ ರಿಜಿಸ್ಟರ್ ಆಗಿದೆ ಅದರ ವಿಷಯವು ಹೆಕ್ಸಾಡೆಸಿಮಲ್ 10 20 30 40 ಎಂದು ಭಾವಿಸೋಣ ಆದ್ದರಿಂದ ಅವುಗಳ ಬೈಟ್ ಗಳನ್ನು ಈ ರೀತಿಯಾಗಿ ವಿತರಿಸಲಾಗಿದೆ ಸಂಖ್ಯೆ 40 ಎಂಬುದು ಬಿಟ್ 0 ರಿಂದ 7 ರಲ್ಲಿ ಇದೆ ಮತ್ತು ಸಂಖ್ಯೆ 10 ಬಿಟ್ 24 ರಿಂದ 31 ರಲ್ಲಿ ಇದೆ ನಾವು ಈ ಅತ್ಯುನ್ನತ ಆರ್ಡರ್ ನ ಬೈಟ್ ಅನ್ನು ರಿಜಿಸ್ಟರ್ ನ ಅತ್ಯುನ್ನತ ಆರ್ಡರ್ ನ ಭಾಗದಲ್ಲಿ ಮತ್ತು ಕೆಳಗಿನ ಆರ್ಡರ್ ನ ಬೈಟ್ ಅನ್ನು ರಿಜಿಸ್ಟರ್ ನ ಕೆಳಗಿನ ಆರ್ಡರ್ ನ ಸ್ಥಾನದಲ್ಲಿ ಪಡೆದುಕೊಂಡಿದ್ದೇವೆ ಈಗ ನಾವು ಈ ಇನ್ಸ್ಟ್ರಕ್ಷನ್ ಎಸ್ ಟಿ ಆರ್ ಆರ್0 ಆರ್1 ಅನ್ನು ಕಾರ್ಯಗತಗೊಳಿಸುತ್ತಿದ್ದೇವೆ ಎಂದು ಭಾವಿಸೋಣ ಇಲ್ಲಿ ಆರ್1 ಮೌಲ್ಯವು 0 x 200 ಆಗಿರುತ್ತದೆ ಇದರಲ್ಲಿ 0x200 ಇರುವ ಲೊಕೇಶನ್ ಮತ್ತೆ 32 ಬಿಟ್ ಲೊಕೇಶನ್ ಆಗಿದೆ ಮತ್ತು ಇದು ಬಿಗ್ ಎಂಡಿಯನ್ ಸ್ವರೂಪವಾಗಿದ್ದರೆ ಈ ಅತ್ಯುನ್ನತ ಆರ್ಡರ್ ನ ಬೈಟ್ ಕಡಿಮೆಯ ವಿಳಾಸಕ್ಕೆ ಬರುತ್ತದೆ ನಂತರ ಸಂಖ್ಯೆ 20 ಮುಂದಿನದಕ್ಕೆ ಹೋಗುತ್ತದೆ ಆದ್ದರಿಂದ ಇದು ಮೊದಲ ಬೈಟ್ ಆಗಿದೆ ಹಾಗು ಇದು ಈ ಸ್ಥಳಕ್ಕೆ ಹೋಗುತ್ತದೆ ಮತ್ತು ಸಂಖ್ಯೆ 20 ಮುಂದಿನ ಸ್ಥಳಕ್ಕೆ ಹೋಗುತ್ತದೆ ಆದ್ದರಿಂದ ನೀವು ಅಂತಿಮವಾಗಿ ಈ ಕಡಿಮೆ ಆರ್ಡರ್ ನ ಬೈಟ್ ಅನ್ನು ನೋಡುತ್ತೀರಿ ಇದು ಮೆಮೊರಿ ಯ ಅತ್ಯುನ್ನತ ಆರ್ಡರ್ ನ ಭಾಗಕ್ಕೆ ಬಂದಿದೆ ಆದ್ದರಿಂದ ನಿಮ್ಮ ಮೆಮೊರಿ ಯನ್ನು 8 ಬಿಟ್ ವರ್ಡ್ ಆಗಿ ಆಯೋಜಿಸಿದರೆ ಇದು ಕಡಿಮೆ ವಿಳಾಸದ ವರ್ಡ್ ಮತ್ತು ಇದು ಅತ್ಯಧಿಕ ವಿಳಾಸದ ವರ್ಡ್ ಗಳು ಎಂದು ಹೇಳುತ್ತೇವೆ ಆ ರೀತಿಯಲ್ಲಿ ಕಡಿಮೆ ಆರ್ಡರ್ ಬೈಟ್ ಅತ್ಯುನ್ನತ ಆರ್ಡರ್ ನ ಮೆಮೊರಿ ಲೊಕೇಶನ್ ಗೆ ಹೋಗಿದೆ ಎಂದು ಹೇಳುತ್ತೇವೆ ಆದ್ದರಿಂದ ಇದು ಬಿಗ್ ಎಂಡಿಯನ್ ನ ಸ್ವರೂಪವಾಗಿದೆ ಮತ್ತೊಂದೆಡೆ ಇದು ಲಿಟಲ್ ಎಂಡಿಯನ್ ನ ಸ್ವರೂಪವಾಗಿದ್ದರೆ ಈ ಕಡಿಮೆ ಆರ್ಡರ್ ನ ಬೈಟ್ ಆರ್ಡರ್ ನ ವಿಳಾಸಕ್ಕೆ ಹೋಗುತ್ತದೆ ಮತ್ತು ಈ ಅತ್ಯುನ್ನತ ಆರ್ಡರ್ ನ ಬೈಟ್ ಅತ್ಯುನ್ನತ ಆರ್ಡರ್ ನ ವಿಳಾಸಕ್ಕೆ ಹೋಗುತ್ತದ ಅದು ಬೈಟ್ ಸಂಘಟಿತ ಮೆಮೊರಿ ಯಾಗಿದ್ದರೆ ನಂತರ ಈ 40 ಕಡಿಮೆ ವಿಳಾಸಕ್ಕೆ 30 ರಿಂದ ಮುಂದಿನದಕ್ಕೆ 20 ಮುಂದಿನದಕ್ಕೆ ಮತ್ತು 10 ಹೆಚ್ಚಿನ ವಿಳಾಸಕ್ಕೆ ಹೋಗುತ್ತದೆ ಆ ರೀತಿಯಲ್ಲಿ ಅದು ಹೋಗುತ್ತದೆ ನೀವು 32 ಬಿಟ್ ವರ್ಡ್ ಅನ್ನು ರೀಡ್ ಮತ್ತು ರೈಟ್ ಮಾಡುತ್ತಿರುವಾಗ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ ಆದ್ದರಿಂದ ಇವೆರಡರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ನೀವು ಬೈಟ್ ಲೋಡಿಂಗ್ ಮಾಡುತ್ತಿದ್ದರೆ ಎಲ್ ಡಿ ಆರ್ ಬಿ ಲೋಡ್ ಬೈಟ್ ಎನ್ನುವ ಇನ್ಸ್ಟ್ರಕ್ಷನ್ ಅನ್ನು ಬಳಸಬಹುದು ನಂತರ ನಾನು ಆರ್2 ರಿಜಿಸ್ಟರ್ ನಲ್ಲಿ ಆರ್1 ಸೂಚಿಸಿದ ಮೆಮೊರಿ ಲೊಕೇಶನ್ ವಿಷಯವನ್ನು ಲೋಡ್ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಆರ್1 ಮೌಲ್ಯ 10 ಅನ್ನು ಹೊಂದಿರುವ ಬೈಟ್ ಅನ್ನು ಸೂಚಿಸುತ್ತದೆ ಆದ್ದರಿಂದ 10 ಅನ್ನು ಲೋಡ್ ಮಾಡಲಾಗುತ್ತದೆ ಮತ್ತು ಇದು ಲಿಟಲ್ ಎಂಡಿಯನ್ ನ ಸ್ವರೂಪದಲ್ಲಿರುತ್ತದೆ ಈ ಆರ್1 ಈ ಎರಡು ನೂರನೇ ಲೊಕೇಶನ್ ಅನ್ನು ಸೂಚಿಸುತ್ತದೆ ಆ ಲೊಕೇಶನ್ ಎರಡು ನೂರು ಮೌಲ್ಯ 40 ಅನ್ನು ಹೊಂದಿರುತ್ತದೆ ಆದ್ದರಿಂದ 40 ಅನ್ನು ಆರ್2 ಗೆ ಲೋಡ್ ಮಾಡಲಾಗುತ್ತದೆ ಈ ಸ್ಥಾನದಲ್ಲಿ ವ್ಯತ್ಯಾಸವು ಬರುತ್ತದೆ ನೀವೇನಾದರೂ ವರ್ಡ್ ನ ಮಟ್ಟದಲ್ಲಿ ವರ್ಡ್ ಅನ್ನು ರೀಡ್ ರೈಟ್ ಮಾಡುತ್ತಿದ್ದರೆ ಅದರಲ್ಲಿ ಯಾವುದೇ ವ್ಯತ್ಯಾಸವನ್ನು ಕಾಣುವುದಿಲ್ಲ ಮುಂದೆ ನಾವು ಈ ಬ್ಲಾಕ್ ಡೇಟಾ ಟ್ರಾನ್ಸ್ಫರ್ ಪ್ರಕಾರದ ಇನ್ಸ್ಟ್ರಕ್ಷನ್ ಅನ್ನು ನೋಡುತ್ತೇವೆ ಮತ್ತು ಅವುಗಳನ್ನು ಲೋಡ್ ಸ್ಟೋರ್ ಮಲ್ಟಿಪಲ್ ಇನ್ಸ್ಟ್ರಕ್ಷನ್ ಎಲ್ ಡಿ ಎಂ ಎಸ್ ಟಿ ಎಂ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಎಲ್ ಡಿ ಎಂ ಎಸ್ ಟಿ ಎಂ ಇನ್ಸ್ಟ್ರಕ್ಷನ್ ಗಳು ವಾಸ್ತವವಾಗಿ ನಾನು ಹೇಳುತ್ತಿದ್ದಂತೆ 8086 ರೀತಿಯ ಪ್ರೊಸೆಸರ್ ನಲ್ಲಿ ನಾವು ಹೊಂದಿರುವ ಮೂವ್ ಇನ್ಸ್ಟ್ರಕ್ಷನ್ ಗಳ ರೂಪಾಂತರವಾಗಿದೆ ನೀವು 1 ರಿಂದ 16 ರಿಜಿಸ್ಟರ್ ಗಳ ನಡುವೆ ಅಥವಾ ಮೆಮೊರಿಗೆ ವರ್ಗಾಯಿಸಬಹುದು ಆದ್ದರಿಂದ ನಾನು ಮೊದಲು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಂತರ ಇಲ್ಲಿಗೆ ಹಿಂತಿರುಗುತ್ತೇನೆ ಕೆಲ ಡೇಟಾ ವನ್ನು ವರ್ಗಾಯಿಸಲು ನಾನು ಬಯಸುತ್ತೇನೆ ಎಂದು ಹೇಳಿದರೆ ಈ ಇನ್ಸ್ಟ್ರಕ್ಷನ್ ಎಲ್ ಡಿ ಎಂ ಐ ಎ ಎಂಬುದು ಇದೆ ಇದು 48 ಬೈಟ್ ಡೇಟಾ ವನ್ನು ವರ್ಗಾಯಿಸುತ್ತದೆ ಏಕೆಂದರೆ ಆರ್12 ಬೇಸ್ ಸೋರ್ಸ್ ಡೇಟಾ ಪ್ರಾರಂಭವಾಗುವ ಬ್ಲಾಕ್ ಗೆ ಸೂಚಿಸುತ್ತದೆ ಆದ್ದರಿಂದ ಇದನ್ನು ರಿಜಿಸ್ಟರ್ ಆರ್0 ನಿಂದ R11 ಗೆ ಒಟ್ಟು 48 ಬೈಟ್ ಗಳನ್ನುಲೋಡ್ ಮಾಡಲಾಗುವುದು ನಂತರ ಎಸ್ ಟಿ ಎಂ ಐ ಎ ಎಂಬ ಇನ್ಸ್ಟ್ರಕ್ಷನ್ ಇದು R13 ಸೂಚಿಸಿದ ಲೊಕೇಶನ್ ಗೆ ಮೌಲ್ಯಗಳನ್ನು ಸ್ಟೋರ್ ಮಾಡುತ್ತಿರುತ್ತದೆ ಈ ರೀತಿಯಾಗಿ ನಾನು ಸಿ ಪಿ ಯು ರಿಜಿಸ್ಟರ್ ಮತ್ತು ಮೆಮೊರಿ ಬ್ಲಾಕ್ ಗಳ ನಡುವಿನ ಈ ವರ್ಗಾವಣೆಗೆ ಹೆಚ್ಚಿನ ಗಾತ್ರದ ಬ್ಲಾಕ್ ಗಳನ್ನುಲೋಡ್ ಮಾಡಬಹುದು ಈ ಟ್ರಾನ್ಸ್ಫರ್ ರೆಜಿಸ್ಟರ್ ಗಳು ಪ್ರಸ್ತುತ ಯಾವುದೇ ಬ್ಯಾಂಕ್ ಆಫ್ ರೆಜಿಸ್ಟರ್ ಗಳ ಉಪವಿಭಾಗವಾಗಿರುತ್ತವೆ ಅಥವಾ ಸವಲತ್ತು ಪಡೆದ ಪ್ರಕ್ರಿಯೆಯ ವಿಧಾನದಲ್ಲಿ ಯಾವುದೇ ಯೂಸರ್ ಬ್ಯಾಂಕ್ ಆಫ್ ರೆಜಿಸ್ಟರ್ ಗಳ ಉಪವಿಭಾಗವಾಗಿರುತ್ತವೆ ನೀವು ಬೇಸ್ ರಿಜಿಸ್ಟರ್ ಆಟೋ ಇನ್ಕ್ರಿಮೆಂಟ್ ಆಟೋ ಡಿಕ್ರಿಮೆಂಟ್ ಇತ್ಯಾದಿಗಳನ್ನು ಬಳಸಬಹುದು ಸ್ಟ್ಯಾಕ್ ಅನ್ನು ಕಾರ್ಯಗತಗೊಳಿಸಲು ಮತ್ತು ಮೆಮೊರಿ ಯ ಸುತ್ತಲೂ ದೊಡ್ಡ ಪ್ರಮಾಣದ ಡೇಟಾ ವನ್ನು ಚಲಿಸಲು ಇದನ್ನು ಬಳಸಬಹುದು ಆದ್ದರಿಂದ ಎ ಆರ್ ಎಂ ಪ್ರೊಸೆಸರ್ ನಲ್ಲಿ ಸ್ಟ್ಯಾಕ್ ಪೂರ್ವನಿಯೋಜಿತವಾಗಿ ಇಲ್ಲ ಎಂದು ನಾನು ಹೇಳಿದ್ದೇನೆ ನೀವು ಸ್ಟ್ಯಾಕ್ ಅನ್ನು ಕಾರ್ಯಗತಗೊಳಿಸಲು ಸಿದ್ಧರಿದ್ದರೆ ನೀವು ಈ ಲೋಡ್ ಮಲ್ಟಿಪಲ್ ಅನ್ನು ಬಳಸಬಹುದು ಮತ್ತು ಸ್ಟ್ಯಾಕ್ ಅನ್ನು ಕಾರ್ಯಗತಗೊಳಿಸಲು ಅನೇಕ ರೀತಿಯ ಇನ್ಸ್ಟ್ರಕ್ಷನ್ ಗಳನ್ನು ಸಂಗ್ರಹಿಸಬಹುದು ನಾವು ಅದನ್ನು ನೋಡಲಿದ್ದೇವೆ ನೀವು ಸ್ಟ್ಯಾಕ್ ನ ಸನ್ನಿವೇಶಕ್ಕೆ ಅನುಗುಣವಾಗಿ ಇದ್ದರೆ ಅಲ್ಲಿ ನೀವು ಸ್ಟ್ಯಾಕ್ ನ ವಿಭಿನ್ನ ರೂಪಾಂತರಗಳನ್ನು ನೋಡಬಹುದು ಇದು ಒಂದು ವೇಳೆ ಮೆಮೊರಿ ಯಾಗಿದ್ದರೆ ನಾನು ಸ್ಟ್ಯಾಕ್ ಅನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ ಇದೇನಾದರೂ ಕಡಿಮೆ ವಿಳಾಸವಾಗಿದ್ದರೆ ಇದು 0000 ರೊಂದಿಗಿನ ವಿಳಾಸವಾಗಿದೆ ಮತ್ತು ಈ ವಿಳಾಸವು ಈ ದಿಕ್ಕಿನಲ್ಲಿ ಉತ್ತಮವಾಗಿರುತ್ತದೆ ಮತ್ತು ಸ್ಟ್ಯಾಕ್ ಪ್ರಾರಂಭವಾಗುವ ಸ್ಥಳದಿಂದ ಈ ನಿರ್ದಿಷ್ಟ ವಿಳಾಸವನ್ನು ನಾನು ಪಡೆದುಕೊಂಡಿದ್ದೇನೆ ಮತ್ತು ಈ ವಿಳಾಸವನ್ನು 1000 ಎಂದು ಹೇಳಲಾಗುತ್ತದೆ ಈಗ ನಾನು ಪುಶ್ ಪ್ರಕ್ರಿಯೆ ಮಾಡುವಾಗ ನನ್ನ ಬಳಿ ಸ್ಟ್ಯಾಕ್ ಇರಬಹುದು ಆದ್ದರಿಂದ ಇದು ಈ ದಿಕ್ಕಿನಲ್ಲಿ ಬೆಳೆಯುತ್ತದೆ ಮೊದಲ ಪುಶ್ ನಂತರ ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯವು 999 ಆಗಿ ನಂತರ ಎರಡನೇ ಪುಶ್ ನಂತರ ಅದು 998 ಆಗುತ್ತದೆ ಆದ್ದರಿಂದ ಇದು ಈ ದಿಕ್ಕಿನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಆದ್ದರಿಂದ ಇದು ಕಡಿಮೆ ವಿಳಾಸದ ಕಡೆಗೆ ಬೆಳೆಯುತ್ತದೆ ಇತರ ಸಾಧ್ಯತೆಯೆಂದರೆ ಅದು ಉನ್ನತ ವಿಳಾಸದ ಕಡೆಗೆ ಬೆಳೆಯುತ್ತದೆ ನಂತರ ನನ್ನ ಸ್ಟ್ಯಾಕ್ ಈ ದಿಕ್ಕುಗಳಲ್ಲಿಯೂ ಕೂಡ ಬೆಳೆಯುವ ಸಾಧ್ಯತೆ ಇದೆ ಆರಂಭದಲ್ಲಿ ಸ್ಟ್ಯಾಕ್ ಪಾಯಿಂಟರ್ 1000 ಆಗಿತ್ತು ಮೊದಲ ಪುಶ್ ನಂತರ ಸ್ಟ್ಯಾಕ್ ಪಾಯಿಂಟರ್ 1001 ಆಗುತ್ತದೆ ಅದರ ನಂತರ ಸ್ಟ್ಯಾಕ್ ಪಾಯಿಂಟರ್ 1000 ಆಗುತ್ತದೆ ಆದ್ದರಿಂದ ಈ ರೀತಿಯಾಗಿ ಇದು ಈ ದಿಕ್ಕಿನಲ್ಲಿ ಸಾಗುತ್ತದೆ ಈ ಸಂದರ್ಭದಲ್ಲಿ ನಾವು ಇದನ್ನು ಅವರೋಹಣ ಸ್ಟ್ಯಾಕ್ ಎಂದು ಹೇಳಬಹುದು ಈ ಸ್ಟಾಕ್ ಅವರೋಹಣ ಸ್ಟ್ಯಾಕ್ ಏಕೆಂದರೆ ಸ್ಟ್ಯಾಕ್ ಪಾಯಿಂಟರ್ ನ ಮೌಲ್ಯಗಳು ಕಡಿಮೆಯಾಗುತ್ತಿವೆ ಆದ್ದರಿಂದ ಇದು ಸಾವಿರ ಇದ್ದಿದ್ದು 999 ನಂತರ 998 ಈ ರೀತಿ ಕಡಿಮೆಯಾಗುತ್ತಿದೆ ಮತ್ತು ಪಾಪ್ ಪ್ರಕ್ರಿಯೆಗಾಗಿ ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯವನ್ನು ಹೆಚ್ಚಿಸಲಾಗುತ್ತದೆ ಆದ್ದರಿಂದ ಈ ರೀತಿಯ ಅನುಷ್ಠಾನವು ಅವರೋಹಣ ಸ್ಟ್ಯಾಕ್ ಅನುಷ್ಠಾನವಾಗಿದೆ ಮತ್ತೊಂದೆಡೆ ಇಲ್ಲಿ ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯಗಳು ಹೆಚ್ಚುತ್ತಿವೆ ಆದ್ದರಿಂದ ಇದನ್ನು ಆರೋಹಣ ಸ್ಟ್ಯಾಕ್ ಎಂದು ಕರೆಯಲಾಗುತ್ತದೆ ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯಗಳು ಸತತ ಸ್ಟ್ಯಾಕ್ ಮತ್ತು ಪುಶ್ ಪ್ರಕ್ರಿಯೆಗಳೊಂದಿದೆ ಹೆಚ್ಚುತ್ತಿವೆ ಮತ್ತು ಪಾಪ್ ಪ್ರಕ್ರಿಯೆಯೊಂದಿಗೆ ಈ ಸ್ಟ್ಯಾಕ್ ಪಾಯಿಂಟರ್ ಮೌಲ್ಯವು ಕಡಿಮೆಯಾಗುತ್ತದೆ ಆದ್ದರಿಂದ ನಮಗೆ ಸಿಕ್ಕಿರುವ ಅವರೋಹಣ ಸ್ಟ್ಯಾಕ್ ಮತ್ತು ಆರೋಹಣ ಸ್ಟ್ಯಾಕ್ ಎರಡೂ ಸರಿಯಾಗಿವೆ ಆದ್ದರಿಂದ ಯಾವುದು ಸರಿಯಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಎರಡೂ ಸರಿಯಾಗಿವೆ ಆದ್ದರಿಂದ ಯಾವುದೇ ಅನುಷ್ಠಾನವು ಎರಡೂ ಸಂಪ್ರದಾಯಗಳನ್ನು ಅನುಸರಿಸಬಹುದು ನಾವು ಹೊಂದಬಹುದಾದ ಮತ್ತೊಂದು ಸಂಪ್ರದಾಯವೆಂದರೆ ನನ್ನ ಸ್ಟ್ಯಾಕ್ ಈ ಹಂತದಲ್ಲಿ ಪ್ರಾರಂಭವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಅದರ ಸ್ಥಳ ೧೦೦೦ ಆಗಿದ್ದು ಈಗ ಕೆಲವು ಸಮಯದಲ್ಲಿ ಸ್ಟ್ಯಾಕ್ ಇಷ್ಟರ ಮಟ್ಟಿಗೆ ಬೆಳೆದಿದ್ದರಿಂದ ಇದು ಸ್ಥಳ 1020ಕ್ಕೆ ಹೋಗಿದೆ ಈಗ ಇದರ ಅರ್ಥವೇನು ನನ್ನ ಸ್ಟ್ಯಾಕ್ ಪಾಯಿಂಟರ್ ಇಲ್ಲಿದೆ ಇಲ್ಲಿ ಸ್ಟಾಕ್ ಪಾಯಿಂಟರ್ ಏನಾದರು ಇದ್ದರೆ ಅಲ್ಲಿ ನಾನು ಈ ರೀತಿಯಾಗಿ ಎರಡು ಸಾಧ್ಯತೆಗಳನ್ನು ಹೊಂದಬಹುದು ಆದ್ದರಿಂದ ಇದು ಎರಡು ಅರ್ಥವನ್ನು ಹೊಂದಿರಬಹುದು ಒಂದು ಅರ್ಥವೆಂದರೆ ಸ್ಟ್ಯಾಕ್ ಈ ಹಂತದವರೆಗೆ ನಿಜವಾಗಿ ತುಂಬಿರುತ್ತದೆ ಮತ್ತು ಇದು ತುಂಬಿದೆ ಮತ್ತು ಮುಂದಿನ ಪುಶ್ ಪ್ರಕ್ರಿಯೆಯು ಈ ಸ್ಥಳವನ್ನು ತುಂಬುತ್ತದೆ ಆದ್ದರಿಂದ ಇದು ಒಂದು ಸಂಭವನೀಯ ಅನುಷ್ಠಾನವಾಗಿದೆ ಆದ್ದರಿಂದ ಸ್ಟ್ಯಾಕ್ ಪಾಯಿಂಟರ್ ಎಲ್ಲೆಲ್ಲಿ ಸರಾಗವಾಗಿಸುತ್ತದೆ ಮತ್ತು ಖಾಲಿ ಸ್ಥಳವನ್ನು ಸೂಚಿಸುತ್ತದೆ ಎಂದು ನಾನು ಹೇಳಬಲ್ಲೆ ಆ ಸ್ಥಳವು ಖಾಲಿಯಾಗಿದೆ ಮತ್ತು ಮುಂದಿನ ಪುಶ್ ಪ್ರಕ್ರಿಯೆಯು ಡೇಟಾ ವನ್ನು ಅಲ್ಲಿ ಇರಿಸುತ್ತದೆ ಮತ್ತು ಇತರ ಸಂಪ್ರದಾಯವೆಂದರೆ ಸ್ಟ್ಯಾಕ್ ಪಾಯಿಂಟರ್ ಈ ಸ್ಥಳವನ್ನು ಸೂಚಿಸುವ ಬದಲು ಹಿಂದಿನ ಸ್ಥಳಕ್ಕೆ ಸೂಚಿಸುವ ರೀತಿಯು ಆಗಿರಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಪುಶ್ ಪ್ರಕ್ರಿಯೆ ಮಾಡುವುದಕ್ಕಾಗಿ ನಾನು ಮೊದಲು ಸ್ಟ್ಯಾಕ್ ಪಾಯಿಂಟರ್ ಅನ್ನು ಕಾರ್ಯಗತಗೊಳಿಸಬೇಕು ಮತ್ತು ನಂತರ ಡೇಟಾ ವನ್ನು ಸ್ಟ್ಯಾಕ್ ಒಳಗೆ ಹಾಕಬೇಕು ಈ ರೀತಿಯಾಗಿ ಮಾಡಿದಾಗ ನಾನು ಮತ್ತೊಂದು ವರ್ಗೀಕರಣವನ್ನು ಹೊಂದಬಹುದು ಅದನ್ನು ಫುಲ್ ಸ್ಟಾಕ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದು ಆವೃತ್ತಿಯನ್ನು ಎಂಪ್ಟಿ ಸ್ಟ್ಯಾಕ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸ್ಟಾಕ್ ತುಂಬಿದೆ ಅಥವಾ ಸ್ಟಾಕ್ ಹಾಗೆ ಖಾಲಿಯಾಗಿದೆ ಎಂದು ಅವುಗಳ ಅರ್ಥವಲ್ಲ ಫುಲ್ ಸ್ಟಾಕ್ ಎಂದರೆ ಸ್ಟ್ಯಾಕ್ ಪಾಯಿಂಟರ್ ಸ್ಟ್ಯಾಕ್ ನಲ್ಲಿ ಕೊನೆಯ ಫೀಲ್ಡ್ ಎಂಟ್ರಿ ಯವರೆಗೆ ಸೂಚಿಸುತ್ತದೆ ಆದರೆ ಈ ಎಂಪ್ಟಿ ಸ್ಟ್ಯಾಕ್ ಎಂಬುದು ಮುಂದಿನ ಖಾಲಿ ಜಾಗಗಳನ್ನು ಸೂಚಿಸುವ ಸ್ಟ್ಯಾಕ್ ಪಾಯಿಂಟರ್ ಎಂದು ಅರ್ಥೈಸುತ್ತದೆ ಇದು ಮುಂದಿನ ಖಾಲಿ ಜಾಗಗಳನ್ನು ಸೂಚಿಸುತ್ತದೆ ಅಲ್ಲಿ ಡೇಟಾ ವನ್ನು ಸರಿಯಾಗಿ ಇಡಬಹುದು ಒಟ್ಟಾರೆಯಾಗಿ ನಾನು ಇನ್ನೂ ಎರಡು ರೂಪಾಂತರಗಳನ್ನು ಪಡೆದುಕೊಂಡಿದ್ದೇನೆ ಒಂದು ಫುಲ್ ಸ್ಟಾಕ್ ಮತ್ತೊಂದು ಎಂಪ್ಟಿ ಸ್ಟ್ಯಾಕ್ ನಾನು ಈ ಎರಡನ್ನು ಗಣನೆಗೆ ತೆಗೆದುಕೊಂಡರೆ ನಾನು ನಾಲ್ಕು ವಿಭಿನ್ನ ರೀತಿಯ ಸ್ಟ್ಯಾಕ್ ಗಳನ್ನು ಕಾರ್ಯಗತಗೊಳಿಸಬಹುದು ಫುಲ್ ಡಿಸೆಂಡಿಂಗ್ ಸ್ಟ್ಯಾಕ್ ಫುಲ್ ಅಸೆಂಡಿಂಗ್ ಸ್ಟ್ಯಾಕ್ ಎಂಪ್ಟಿ ಡಿಸೆಂಡಿಂಗ್ ಸ್ಟ್ಯಾಕ್ ಮತ್ತು ಎಂಪ್ಟಿ ಅಸೆಂಡಿಂಗ್ ಸ್ಟ್ಯಾಕ್ ಈ ರೀತಿಯ 4 ರೂಪಾಂತರಗಳು ಇವೆ ಆದ್ದರಿಂದ ಎ ಆರ್ ಎಂ ಪ್ರೊಸೆಸರ್ ಇದು ಈ ಯಾವುದೇ ರೂಪಾಂತರಗಳನ್ನು ಹೊಂದಲು ನಿಮ್ಮನ್ನು ನಿರ್ಬಂಧಿಸುವುದಿಲ್ಲ ನೀವು ಸ್ಟ್ಯಾಕ್ ನ ಎಲ್ಲಾ 4 ರೂಪಾಂತರಗಳನ್ನು ಹೊಂದಬಹುದು ಆದರೆ ನೀವು ಅದನ್ನು ಮಾಡಲು ನಿಮ್ಮ ಸ್ವಂತ ಇನ್ಸ್ಟ್ರಕ್ಷನ್ಸ್ ಗಳನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ನೀವು ಅದನ್ನು ಪ್ರತ್ಯೇಕವಾಗಿ ಕಾರ್ಯಗತಗೊಳಿಸಬೇಕು ಅದು ಇಲ್ಲಿರುವ ಒಂದೇ ಒಂದು ಅವಶ್ಯಕತೆ ಆದರೆ ಈ ಎ ಆರ್ ಎಂ ಪ್ರೊಸೆಸರ್ ನಿಮ್ಮನ್ನು ಅದಕ್ಕೆ ತಡೆಯುವುದಿಲ್ಲ ಮತ್ತೊಂದೆಡೆ ನೀವು 8085 ಅಥವಾ 8051 ಅನ್ನು ನೆನಪಿಸಿಕೊಂಡರೆ ಅಲ್ಲಿ ಒಂದು ನಿರ್ದಿಷ್ಟ ಮಾತಿದೆ ಅದೇನೆಂದರೆ ಸ್ಟ್ಯಾಕ್ ಪಾಯಿಂಟರ್ ಅದು ಖಾಲಿ ಜಾಗವನ್ನು ಸೂಚಿಸುತ್ತದೆ ಮತ್ತು ಪುಶ್ ಪ್ರಕ್ರಿಯೆಯು ಸ್ಟ್ಯಾಕ್ ಪಾಯಿಂಟರ್ ಅನ್ನು ಮೊದಲು ಹೆಚ್ಚಿಸಬೇಕು ನಂತರ ಆ ಹೆಚ್ಚಿಸಿದ ಮೌಲ್ಯವನ್ನು ನಕಲಿಸಬೇಕು ಎಂಬುದು ಇದರರ್ಥ ಇದು ವಾಸ್ತವವಾಗಿ ಒಂದು ರೀತಿಯ ಫುಲ್ ಸ್ಟಾಕ್ ಅನುಷ್ಠಾನವನ್ನು ಹೊಂದಿದೆ ಮತ್ತು ಸ್ಟ್ಯಾಕ್ ಪಾಯಿಂಟರ್ ಯಾವಾಗಲೂ ಕಡಿಮೆಯಾಗುತ್ತಿದೆ ಇದು ನಾವು ಅಲ್ಲಿ ಹೊಂದಿದ್ದ ಫುಲ್ ಡಿಸೆಂಡಿಂಗ್ ಸ್ಟ್ಯಾಕ್ ಆಗಿದೆ ಆದರೆ ಎ ಆರ್ ಎಂ ಪ್ರೊಸೆಸರ್ ಸ್ಟ್ಯಾಕ್ ನ ಯಾವುದೇ ರೂಪಾಂತರಗಳನ್ನು ಹೊಂದಲು ನಿಮಗೆ ಅನುಮತಿಸುತ್ತದೆ ನಮ್ಮ ಚರ್ಚೆಗೆ ಹಿಂತಿರುಗಿ ಬರುತ್ತಾ ನಾವು 4 ವಿಭಿನ್ನ ರೂಪಾಂತರಗಳನ್ನು ಪಡೆದುಕೊಂಡಿದ್ದೇವೆ ಡಿಸೆಂಡಿಂಗ್ ಅಥವಾ ಅಸೆಂಡಿಂಗ್ ಮತ್ತು ಕೊನೆಯ ಆಕ್ರಮಿತ ವಿಳಾಸಕ್ಕೆ ಸೂಚಿಸುವ ಫುಲ್ ಸ್ಟ್ಯಾಕ್ ಪಾಯಿಂಟರ್ ಅಥವಾ ಮುಂದಿನ ಲಭ್ಯವಿರುವ ವಿಳಾಸಕ್ಕೆ ಸೂಚಿಸುವ ಎಂಪ್ಟಿ ಸ್ಟಾಕ್ ಪಾಯಿಂಟರ್ ಹಾಗೆಯೇ ಈ ಇನ್ಸ್ಟ್ರಕ್ಷನ್ ನ ವಿಭಿನ್ನ ರೂಪಾಂತರಗಳಾದ ಸ್ಟೋರ್ ಮಲ್ಟಿಪಲ್ ಫುಲ್ ಡಿಸೆಂಡಿಂಗ್ ಎಲ್ ಡಿ ಎಂ ಎಫ್ ಎಂ ಮತ್ತು ಲೋಡ್ ಮಲ್ಟಿಪಲ್ ಫುಲ್ ಡಿಸೆಂಡಿಂಗ್ ಗಳನ್ನು ನಾವು ಪಡೆದುಕೊಂಡಿದ್ದೇವೆ ಆದ್ದರಿಂದ ಅವುಗಳನ್ನು ಫುಲ್ ಡಿಸೆಂಡಿಂಗ್ ಸ್ಟ್ಯಾಕ್ ಅನ್ನು ಕಾರ್ಯಗತಗೊಳಿಸಲು ಬಳಸಲಾಗುತ್ತದೆ ಅದೇ ರೀತಿಯಾಗಿ ಎಸ್ ಟಿ ಎಂ ಎಫ್ ಎ ಮತ್ತು ಎಲ್ ಡಿ ಎಂ ಎಫ್ ಎ ಗಳನ್ನು ಸ್ಟೋರ್ ಮಲ್ಟಿಪಲ್ ಫುಲ್ ಅಸೆಂಡಿಂಗ್ ಸ್ಟ್ಯಾಕ್ ಹಾಗೂ ಲೋಡ್ ಮಲ್ಟಿಪಲ್ ಫುಲ್ ಅಸೆಂಡಿಂಗ್ ಸ್ಟ್ಯಾಕ್ ಅನ್ನು ಕಾರ್ಯಗತಗೊಳಿಸಲು ಬಳಸುತ್ತಾರೆ ನಂತರ ಎಸ್ ಟಿ ಎಂ ಇ ಡಿ ಮತ್ತು ಎಲ್ ಡಿ ಎಂ ಇ ಡಿ ಗಳನ್ನು ಎಂಪ್ಟಿ ಡಿಸೆಂಡಿಂಗ್ ಸ್ಟ್ಯಾಕ್ ಗಳಿಗಾಗಿ ಮತ್ತು ಈ ಎಸ್ ಟಿ ಎಂ ಇ ಎ ಮತ್ತು ಎಲ್ ಡಿ ಎಂ ಇ ಎ ಗಳನ್ನು ಎಂಪ್ಟಿ ಅಸೆಂಡಿಂಗ್ ಸ್ಟ್ಯಾಕ್ ಗಳಿಗಾಗಿ ಬಳಸುತ್ತಾರೆ ನಾವು ಯಾವುದೇ ರೂಪಾಂತರವನ್ನು ಹೊಂದಬಹುದು ಆದರೆ ನೀವು ಈ ಇನ್ಸ್ಟ್ರಕ್ಷನ್ ಅನ್ನು ಬೆರೆಸಬಾರದು ಮೌಲ್ಯಗಳನ್ನು ಸ್ಟೋರ್ ಮಾಡಲು ನೀವು ಎಸ್ ಟಿ ಎಂ ಎಫ್ ಡಿ ಅನ್ನು ಬಳಸುತ್ತಿದ್ದರೆ ಲೋಡ್ ಮಾಡುವಾಗ ನೀವು ಎಲ್ ಡಿ ಎಂ ಎಫ್ ಎ ಅನ್ನು ಬಳಸಬಾರದು ಏಕೆಂದರೆ ನೀವು ಪಡೆಯುವ ಮೌಲ್ಯಗಳು ಭ್ರಷ್ಟವಾಗುತ್ತವೆ ಇಲ್ಲವಾದರೆ ಯಾವುದೇ ಸಮಸ್ಯೆ ಇಲ್ಲ ನೀವು ಜೋಡಿಯನ್ನು ಸರಿಯಾಗಿ ಬಳಸುತ್ತಿದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ನೀವು ಸ್ಟ್ಯಾಕ್ ನಿಂದ ಹೊರಗೆ ತೆಗೆದ ಅದೇ ಮೌಲ್ಯಗಳನ್ನು ಪಡೆಯುತ್ತೀರಿ